ಸಾಲಿಡ್ವರ್ಕ್ಸ್ ಮುಂದುವರೆದ ಎಲ್ಲರಿಗೂ ನಮಸ್ಕಾರ ಎನ್ಪಿಟಿಇಎಲ್ ಒದಗಿಸಿದ ಎಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತ ನಮ್ಮ ಆನ್ಲೈನ್ ಉಪನ್ಯಾಸಗಳಿಗೆ ಸ್ವಾಗತ ಇಂದಿನ ತರಗತಿಯಲ್ಲಿ 3D ಜ್ಯಾಮಿತಿಯನ್ನು ನಿರ್ಮಿಸಲು ಕೆಲವು ಸಾಲಿಡ್ವರ್ಕ್ಸ್ ಆಜ್ಞೆಗಳನ್ನು ಹೇಗೆ ಉಪಯೋಗಿಸಬೇಕು ಎಂಬುದನ್ನು ನಾವು ಕಲಿಯುತ್ತೇವೆ ಇಂದಿನ ತರಗತಿಯಲ್ಲಿ ಮುಖ್ಯವಾಗಿ ನಾವು ಸಿಲಿಂಡರ್ ಟ್ಯೂಬ್ ಮತ್ತು ಹರ್ಥ್ ಗಳನ್ನು ನಿರ್ಮಿಸುತ್ತೇವೆ ಸಾಲಿಡ್ವರ್ಕ್ಗಳನ್ನು ಬಳಸಿಕೊಂಡು ನೀವು ಇವುಗಳನ್ನು ಹೇಗೆ ನಿರ್ಮಿಸುತ್ತೀರಿ ಅದರ ನಂತರ ನಾವು ಅಸೆಂಬ್ಲಿ ರೇಖಾಚಿತ್ರಗಳಿಗೆ ಹೋಗುತ್ತೇವೆ ಶಾಫ್ಟ್ ಮತ್ತು ಡಿಸ್ಕ್ ಜೋಡಣೆ ಯನ್ನು ನಿರ್ಮಿಸುತ್ತೇವೆ ಮತ್ತು ಇನ್ನೊಂದು ಒಂದು ಚೌಕದ ರಂಧ್ರದಲ್ಲಿ ಒಪ್ಪುವ ಆಯತಾಕಾರದ ಬಾರ್ ಈ ವಿಷಯಗಳನ್ನು ಹೇಗೆ ಜೋಡಿಸುವುದು ಈಗ ಅದನ್ನು ನಾವು ನೋಡುತ್ತೇವೆ ಆದ್ದರಿಂದ ಸಾಲಿಡ್ವರ್ಕ್ ಗಳನ್ನು ಎರಡು ಸಲ ಒತ್ತಿದ ನಂತರ ಹೊಸ ಭಾಗದ ರೇಖಾಚಿತ್ರ ತೆರೆಯುತ್ತದೆ ನಂತರ ಅಲ್ಲಿ ನಾವು ಈ ಬಿಳಿ ಖಾಲಿ ಪರದೆಯನ್ನು ಹೊಂದಿರುತ್ತೇವೆ ಇದರಲ್ಲಿ ಮೂರು ಆಯಾಮದ ಸಿಲಿಂಡರ್ ಅನ್ನು ನಿರ್ಮಿಸಲು ನಾವು ರಿವಾಲ್ವ್ ಆಜ್ಞೆಯನ್ನು ಬಳಸುತ್ತೇವೆ ಮೊದಲನೆಯದು ನಾವು ಯಾವಾಗಲೂ ಮುಂಭಾಗದ ಸಮತಲ ಮೇಲಿನ ಸಮತಲ ಅಥವಾ ಬಲ ಸಮತಲ ದಿಂದ ಪ್ರಾರಂಭಿಸುತ್ತೇವೆ ಆದ್ದರಿಂದ ಮುಂಭಾಗದ ಸಮತಲ ನಾವು ಮುಂಭಾಗದ ಸಮತಲ ಕ್ಕೆ ಲಂಬವಾಗಿರುವದನ್ನು ಒತ್ತಿ ಸಿಲಿಂಡರ್ ಅನ್ನು ನಾವು ನಿರ್ಮಿಸಲು ಬಯಸುತ್ತೇವೆ ಆದ್ದರಿಂದ ಸ್ಕೆಚ್ ಮೋಡ್ನಲ್ಲಿ ವೃತ್ತಕ್ಕೆ ಹೋಗಿ ಕೆಲವು ಬಿಂದುಗಳನ್ನು ಗೊತ್ತು ಮಾಡಿ ಮತ್ತು ಅದರ ತ್ರಿಜ್ಯವನ್ನು 25 ಘಟಕಗಳಿಗೆ ಬದಲಾಯಿಸಿ ವೈಶಿಷ್ಟ್ಯ ಗಳಿಗೆ ಹೋಗಿ ಬಾಸ್ ಅನ್ನು ಎಕ್ಸ್ಟ್ರುಡ್ ಮಾಡಿ 50 ಘಟಕಗಳಿಗೆ ಹೋಗಿ ಓಕೆ ಒತ್ತಿ ತದನಂತರ ಓಕೆ ಒತ್ತಿ ಎಕ್ಸ್ಟ್ರೂಡ್ ಬಾಸ್ ಬೇಸ್ ಬಳಸಿ ಸಿಲಿಂಡರ್ ಗಳನ್ನು ನಿರ್ಮಿಸುವ ಒಂದು ಮಾರ್ಗವಿದು ರಿವಾಲ್ವ್ ಆಜ್ಞೆಯನ್ನು ಬಳಸಿ ಸಹ ನಿರ್ಮಿಸಬಹುದು ಉದಾಹರಣೆಗೆ ನಾನು ಮಧ್ಯದ ರೇಖೆಯನ್ನು ಹೊಂದಿದ್ದು ನಾನು ಒಂದು ಆಯತವನ್ನು ನಿರ್ಮಿಸಿ ಆ ಆಯತವನ್ನು 360 ಡಿಗ್ರಿಗಳಷ್ಟು ತಿರುಗಿಸಬಹುದಾಗಿದ್ದರೆ ನಾವು ಸಿಲಿಂಡರ್ ಅನ್ನು ನಿರ್ಮಿಸಬಹುದು ಮತ್ತು ಅದನ್ನು ನಾವು ನೋಡೋಣ ಆದ್ದರಿಂದ ಹೊಸ ಭಾಗ ಓಕೆ ಮುಂಭಾಗದ ಸಮತಲ ಕ್ಕೆ ಹೋಗಿ ಅದರ ಲಂಬವಾಗಿ ಸ್ಕೆಚ್ ಮೋಡ್ ನಲ್ಲಿ ಮೊದಲನೆಯದಾಗಿ ಮಧ್ಯದ ರೇಖೆಯನ್ನು ಎಳೆಯಿರಿ ಅದು ಮುಗಿದ ನಂತರ ನಾವು ಸಿಲಿಂಡರ್ ಅನ್ನು ರಿವಾಲ್ವ್ ಮಾಡಲು ಬಯಸುತ್ತೇವೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ನಾನು ಬಹುಶಃ ಸ್ಮಾರ್ಟ್ ಆಯಾಮ ಗಳನ್ನು ಬಳಸಿ ರೇಖೆಯನ್ನು ಬರೆಯುತ್ತೇನೆ ಆದ್ದರಿಂದ ನಾನು 25 ಯುನಿಟ್ ತ್ರಿಜ್ಯದ ಮೇಲೆ ಉತ್ತಮ ನಿಯಂತ್ರಣವನ್ನು ಹೊಂದಿದ್ದೇನೆ ನಾನು ಸೆಳೆಯುತ್ತೇನೆ ನಂತರ ಅದನ್ನು ಅಲ್ಲಿಂದ ಅಲ್ಲಿಗೆ ವಿಸ್ತರಿಸಿ ಸ್ಮಾರ್ಟ್ ಆಯಾಮಗಳನ್ನು ಬಳಸಿ ಅದನ್ನು 75 ಘಟಕಗಳಾಗಿ ಮಾಡಿ ನಂತರ ಮತ್ತೊಂದು ರೇಖೆಯನ್ನು ನಿರ್ಮಿಸಿ ಅದು ಸಿದ್ಧವಾಗುತ್ತದೆ ಆದ್ದರಿಂದ ರಿವಾಲ್ವ್ ಆಜ್ಞೆಗಾಗಿ ನಮಗೆ ಯಾವಾಗಲೂ ಮುಚ್ಚಿದ ವಸ್ತುಗಳು ಬೇಕಾಗುತ್ತವೆ ಆದ್ದರಿಂದ ಅದು ಮುಗಿದ ನಂತರ ನಿಯಂತ್ರಣ ಬಟನ್ ಅನ್ನು ಬಳಸಿ ಆ ರೇಖೆಯನ್ನು ಹಿಡಿದುಕೊಳ್ಳಿ ಅದೇ ರೀತಿ ನಿಯಂತ್ರಣ ಬಟನ್ ಹಿಡಿದು ಇನ್ನೊಂದು ರೇಖೆಯನ್ನು ಹಿಡಿದುಕೊಳ್ಳಿ ಕಂಟ್ರೋಲ್ ಹೋಲ್ಡ್ ಮತ್ತು ರೇಖೆ ಈಗ ವೈಶಿಷ್ಟ್ಯಗಳಿಗೆ ಹೋಗಿ ಈ ಅಕ್ಷದ ಸುತ್ತ ಬಾಸ್ ಬೇಸ್ ಅನ್ನು ರಿವಾಲ್ವ್ ಮಾಡಿ ಅದನ್ನು ಸ್ವಯಂಚಾಲಿತವಾಗಿ 1 ನೇ ರೇಖೆಯನ್ನು ಆಯ್ಕೆ ಮಾಡಲು ನಾವು ಬಯಸುತ್ತೇವೆ ಏಕೆಂದರೆ ನಾವು ನಿರ್ಮಿಸಿದ ಮೊದಲ ರೇಖೆ ಆ ಕೇಂದ್ರ ರೇಖೆ ಆದ್ದರಿಂದ ಅದನ್ನು ಸ್ವಯಂಚಾಲಿತವಾಗಿ ಆಯ್ಕೆ ಮಾಡಲಾಗುತ್ತದೆ ಅದು ಹಾಗೆ ಬೇಡವಾದರೆ ಆ ರೇಖೆಗೆ ಹೋಗಿ ಅದನ್ನು ಒತ್ತಿ ನಂತರ ಅದನ್ನು ಅಲ್ಲಿ ಆಯ್ಕೆಯಾಗುತ್ತದೆ ನಂತರ ಓಕೆ ಒತ್ತಿ ಇದು ಸಿಲಿಂಡರ್ ಅನ್ನು ನಿರ್ಮಿಸುವ ಇನ್ನೊಂದು ಮಾರ್ಗವಾಗಿದೆ ಈಗ ರಿವಾಲ್ವ್ ಅನ್ನು ಉಪಯೋಗಿಸಿ ನಾವು ಅಕ್ಷ ಸಮ್ಮಿತೀಯ ಜ್ಯಾಮಿತಿ ಗಳನ್ನು ರಚಿಸಬಹುದು ಇದನ್ನು ಈ ರೀತಿ ಪ್ರಾರಂಭಿಸೋಣ ಈಗ ಹೊಸದು ಭಾಗವನ್ನು ಒತ್ತಿಓಕೆ ಈಗ ಮುಂಭಾಗದ ಸಮತಲ ಕ್ಕೆ ಹೋಗಿ ಅಲ್ಲಿ ನಾವು ಅಕ್ಷ ಸಮ್ಮಿತೀಯ ವಸ್ತು ರೇಖೆಯನ್ನು ನಿರ್ಮಿಸುತ್ತೇವೆ ಮೊದಲನೆಯದಾಗಿ ಕೇಂದ್ರ ರೇಖೆ ಇದು ಯಾವಾಗಲೂ ಮೊದಲ ರೇಖೆ ಈಗ ಇನ್ನೊಂದು ಸಾಲನ್ನು ನಿರ್ಮಿಸಿ ಏಕೆಂದರೆ ನಾವು ಟೊಳ್ಳಾದ ಸಿಲಿಂಡರ್ ಟ್ಯೂಬ್ ಅನ್ನು ನಿರ್ಮಿಸಲು ಬಯಸುತ್ತೇವೆ ಆದ್ದರಿಂದ ನಾವು ನಿರ್ಮಿಸಿದ್ದು ಎಂದರೆ ಮಧ್ಯದ ರೇಖೆ ಮತ್ತು ಆಯತಾಕಾರದ ಪ್ಯಾಚ್ ಈಗ ನಿಯಂತ್ರಣ ಬಟನ್ ಅನ್ನು ಬಳಸಿ ಒತ್ತಿ ಇದನ್ನೂ ಆಯ್ಕೆಮಾಡಿ ಈಗ ವೈಶಿಷ್ಟ್ಯಗಳಿಗೆ ಹೋಗಿ ಆ ಮಧ್ಯದ ರೇಖೆಯ ಮೇಲಿರುವ ರಿವಾಲ್ವ್ ಬಾಸ್ ಬೇಸ್ ಒತ್ತಿ ಈಗ ಓಕೆ ಒತ್ತಿ ಆದ್ದರಿಂದ ನಾವು ಆ ಟೊಳ್ಳಾದ ಸಿಲಿಂಡರ್ ಅನ್ನು ಹೊಂದಿದ್ದೇವೆ ನಾವು ಸ್ಟೆಪ್ಡ್ ಸಿಲಿಂಡರ್ ಬಗ್ಗೆ ಆಸಕ್ತಿ ಹೊಂದಿದ್ದರೆ ನಾವು ಏನು ಮಾಡಬೇಕು ಜ್ಯಾಮಿತಿಯನ್ನು ಉಳಿಸಲು ನಿಮಗೆ ಆಸಕ್ತಿ ಇದ್ದರೆ ಉಳಿಸಿ ಇಲ್ಲದಿದ್ದರೆ ಉಳಿಸಬೇಡಿ ಓಕೆ ಒತ್ತಿ ಉಳಿಸಬೇಡಿ ಈಗ ಹೊಸದನ್ನು ತೆರೆಯಿರಿ ರಿವಾಲ್ವ್ ಬಳಸಿ ಸ್ಟೆಪ್ಡ್ ಸಿಲಿಂಡರ್ ಅನ್ನು ನಿರ್ಮಿಸಲು ನಾವು ಬಯಸುತ್ತೇವೆ ಆದ್ದರಿಂದ ಭಾಗವನ್ನು ಒತ್ತಿ ಓಕೆ ಸ್ಕೆಚ್ಗೆ ಹೋಗಿ ಮೊದಲ ಹಂತ ಯಾವಾಗಲೂ ಮುಂಭಾಗದ ಸಮತಲ ದಲ್ಲಿ ಮಧ್ಯದ ರೇಖೆಯಾಗಿದ್ದು ಅದು ಲಂಬವಾಗಿದೆ ಅಲ್ಲಿಂದ ಅಲ್ಲಿಗೆ ಸ್ಟೆಪ್ಡ್ ಸಿಲಿಂಡರ್ ಅನ್ನು ಸೆಳೆಯಿರಿ ಅಂದರೆ ಆಗಿದೆ ಇದರರ್ಥ ನಾವು ಒಂದು ರೇಖೆಯನ್ನು ಕೆಳಗೆ ಹೋಗುವಂತೆ ನಿರ್ಮಿಸಬೇಕು ಅಲ್ಲಿಂದ ಮತ್ತೆ ಕೆಳಗೆ ಹೋಗಬೇಕು ಓಕೆ ಒತ್ತಿ ನಂತರ ಅಲ್ಲಿಂದ ಇದನ್ನು ಸೇರಿಸಿ ಆದ್ದರಿಂದ ಈ ಸಂಪೂರ್ಣ ವಸ್ತುವನ್ನು ಮಾಡಲಾಗಿದೆ ಈಗ ವೈಶಿಷ್ಟ್ಯಗಳಿಗೆ ಹೋಗಿ ಬಾಸ್ ಬೇಸ್ ಅನ್ನು ಕೇಂದ್ರದ ಸುತ್ತ ರಿವಾಲ್ವ್ ಮಾಡಿ ಅದು ಸುತ್ತುತ್ತಿರುವ ಅಕ್ಷವು ಇದಾಗಿದೆ ಎಂದು ನಾವು ನೋಡಬಹುದು ನಾವು ಸುಮಾರು 360 ಡಿಗ್ರಿಗಳಲ್ಲಿ ಆಸಕ್ತಿ ಹೊಂದಿದ್ದರೆ ನಾವು 360 ಡಿಗ್ರಿಗಳೊಂದಿಗೆ ಹೋಗುತ್ತೇವೆ ಈಗ ನಾವು ಕೇವಲ 270 ಡಿಗ್ರಿಗಳನ್ನು ಮಾತ್ರ ಆಸಕ್ತಿ ಹೊಂದಿದ್ದೇವೆ ನಾವು 270 ಅನ್ನು ಒತ್ತುತ್ತೇವೆ ಓಕೆ ನಂತರ ಓಕೆ ಒತ್ತಿ ಆದ್ದರಿಂದ ನಾವು 270 ಡಿಗ್ರಿ ಅಲ್ಲಿ ರಿವಾಲ್ವ್ ಮಾಡಿದಾಗ ಈ ರೀತಿ ಇರುವದನ್ನು ನಾವು ನೋಡುತ್ತೇವೆ ಈಗ ಐಸೊಮೆಟ್ರಿಕ್ ನೋಟವನ್ನು ನೋಡೋಣ ಐಸೊಮೆಟ್ರಿಕ್ ವೀಕ್ಷಣೆಯನ್ನು ದೃಶ್ಯೀಕರಿಸಲು ನಾವು ಏನು ಮಾಡಬೇಕು ಇಲ್ಲಿಗೆ ಹೋಗಿ ಅದನ್ನು ಒತ್ತಿ ಡೈಮೆಟ್ರಿಕ್ ವೀಕ್ಷಣೆ ಟ್ರಿಮೆಟ್ರಿಕ್ ವೀಕ್ಷಣೆ ಮುಂತಾದವು ಆ ರೀತಿಯಲ್ಲಿ ಇರುತ್ತದೆ ಈಗ ವಿಭಿನ್ನ ಆರ್ಥೋಗ್ರಾಫಿಕ್ ವೀಕ್ಷಣೆಗಳನ್ನು ನೋಡಲು ನಾವು ಆಸಕ್ತಿ ಹೊಂದಿದ್ದರೆ ಇಲ್ಲಿ ನಾವು ಒಂದು ನೋಟ ಸಮತಲದಲ್ಲಿ ಎರಡು ವೀಕ್ಷಣೆಗಳುಲಂಬದಲ್ಲಿ ಎರಡು ವೀಕ್ಷಣೆಗಳು ಮತ್ತು ನಾಲ್ಕು ವೀಕ್ಷಣೆಗಳಂತಹ ವಿಭಿನ್ನ ವಿಷಯಗಳನ್ನು ಹೊಂದಿದ್ದೇವೆ ಈ ನಾಲ್ಕು ವೀಕ್ಷಣೆಗಳನ್ನು ಒತ್ತೋಣ ಇಲ್ಲಿ ನಾವು ನೋಡಬಹುದಾದದ್ದು ಏನೆಂದರೆ ಮುಂಭಾಗದ ನೋಟ ಇಲ್ಲಿ ಮೇಲಿನ ನೋಟ ಬಲಭಾಗದಿಂದ ಎಡಕ್ಕೆ ನೀವು ನೋಡುತ್ತಿರುವದು ಎಡಭಾಗದ ವೀಕ್ಷಣೆ ಮತ್ತು ಅಲ್ಲಿ ಟ್ರೈಮೆಟ್ರಿಕ್ ವೀಕ್ಷಣೆ ಮಾಡುತ್ತಿದ್ದೇವೆ ಆದ್ದರಿಂದ ಒಂದೇ ಸಮಯದಲ್ಲಿ ಎಲ್ಲಾ ಚಿತ್ರಗಳನ್ನು ನಾವು ವಿಭಿನ್ನ ವೀಕ್ಷಣೆಗಳಂತೆ ಪಡೆಯಬಹುದು ಈಗ ನಾವು ಹಿಂತಿರುಗಲು ಬಯಸಿದರೆ ನಾವು ಏನು ಮಾಡಬೇಕು ಅಲ್ಲಿಗೆ ಹೋಗಿ ಒಂದನ್ನು ಒತ್ತಿ ಆ ಒಂದರಲ್ಲೂ ಕೂಡ ನಾವು ಐಸೊಮೆಟ್ರಿಕ್ ವೀಕ್ಷಣೆಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದೇವೆ ನಂತರ ಅದನ್ನು ಒತ್ತಿ ರಿವಾಲ್ವ್ ಉಪಯೋಗಿಸಿ ನಿರ್ಮಿಸುವ ವಿಧಾನ ಇದು ಈಗ ನಾವು ಒಂದು ಹಂತದ ಟೊಳ್ಳಾದ ಸಿಲಿಂಡರ್ ನಿರ್ಮಿಸಲು ಹೋದರೆ ಕಾರ್ಯವಿಧಾನವೆಂದರೆ ಹೊಸ ಫೈಲ್ ಭಾಗಓಕೆ ಒತ್ತಿ ಈಗ ಮುಂಭಾಗದ ಸಮತಲ ದಲ್ಲಿ ಕೇಂದ್ರವನ್ನು ಚಿತ್ರಿಸಿ ಅಲ್ಲಿಗೆ ಹೋಗಿ ಈಗ ಮಧ್ಯದ ರೇಖೆಯನ್ನು ಒತ್ತಿ ಇದು ಟೊಳ್ಳಾಗಿರಬೇಕು ಆದ್ದರಿಂದ ನಾನು ಏನು ಮಾಡುತ್ತೇನೆಂದರೆ ಒಂದನ್ನು ಒತ್ತುತ್ತೇನೆ ನಾನು ಸಂಪೂರ್ಣ ರೇಖಾಚಿತ್ರ ವನ್ನು ನಿರ್ಮಿಸುವುದಿಲ್ಲ ಆದರೆ ಒಂದು ರೇಖೆಯನ್ನು ಚಿತ್ರಿಸಿ ಏನಾಗುತ್ತದೆ ಎಂದು ನೋಡುತ್ತೇನೆ ಆದ್ದರಿಂದ ಇದು ಸಂಪೂರ್ಣ ರೇಖಾಚಿತ್ರ ಅಲ್ಲ ನಾನು ರೇಖೆಗಳನ್ನು ಮಾತ್ರ ಬರೆದಿದ್ದೇನೆ ಅದು ಮುಚ್ಚಿಲ್ಲ ಈಗ ನಾನು ಏನು ಮಾಡುತ್ತೇನೆ ನಾನು ಈ ಎಲ್ಲವನ್ನು ಆಯ್ಕೆ ಮಾಡುತ್ತೇನೆ ವೈಶಿಷ್ಟ್ಯಗಳಿಗೆ ಹೋಗಿ ಬಾಸ್ ಬೇಸ್ ಅನ್ನು ರಿವಾಲ್ವ್ ಮಾಡುವಂತೆ ಪ್ರಯತ್ನಿಸುತ್ತೇನೆ ನಂತರ ಅದು ಮುಚ್ಚಿದ ರೇಖಾಚಿತ್ರ ಅಲ್ಲ ರೇಖಾಚಿತ್ರ ಪ್ರಸ್ತುತ ತೆರೆದಿರುವದಾಗಿದೆ ತೆಳ್ಳಗಿಲ್ಲದ ತಿರುಗುವಿಕೆಗೆ ವೈಶಿಷ್ಟ್ಯಕ್ಕೆ ಮುಚ್ಚಿದ ರೇಖಾಚಿತ್ರದ ಅಗತ್ಯವಿದೆ ನೀವು ಘನಸ್ಥಿತಿಯಲ್ಲಿರುವ ದೃಶ್ಯೀಕರಣವನ್ನು ಬಯಸಿದರೆ ನೀವು ದಪ್ಪವನ್ನು ನೀಡಬೇಕು ಸ್ವಯಂಚಾಲಿತವಾಗಿ ಮುಚ್ಚಲು ಬಯಸುವಿರಾ ಏನಾಗುತ್ತದೆ ಎಂದು ಪ್ರಯತ್ನಿಸೋಣ ನಾನು ಹೌದು ಎಂದು ಒತ್ತಿದರೆ ಸ್ವಯಂ ಛೇದಕ ವನ್ನು ರಚಿಸದೆ ಪ್ರೊಫೈಲ್ ಮುಚ್ಚುವದಿಲ್ಲ ನಂತರ ಅದು ಸ್ವಯಂಚಾಲಿತ ಆಯಾಮಗಳನ್ನು ಆರಿಸುತ್ತದೆ ಅಲ್ಲಿ 10 ಎಂಎಂ ಇದೆ ನೀವು 0 5 ಎಂಎಂ ಅನ್ನು ಸಹ ನೀಡಬಹುದು ತುಂಬಾ ತೆಳುವಾದ ಶೆಲ್ ಗಳಂತಿದ್ದು ಶೂ ಗಳಂತಹದನ್ನು ನಿರ್ಮಿಸಬಹುದು ಆದ್ದರಿಂದ ನೀವು ಯಾವುದೇ ಮುಚ್ಚಿದ ಘಟಕಗಳನ್ನು ನೀಡದಿದ್ದರೆ ಇದು ಈ ಬ್ಯಾಕ್ ಎಂಡ್ ಪ್ರೋಗ್ರಾಂ ನಿಂದ ಸ್ವಯಂಚಾಲಿತವಾಗಿ ಅದು ಕೆಲವು ಆಯಾಮಗಳನ್ನು ಊಹಿಸಿ ಇದನ್ನು ನಿರ್ಮಿಸಲು ಪ್ರಯತ್ನಿಸುತ್ತದೆ ಆದ್ದರಿಂದ ಇತರ ಆಯಾಮಗಳಿಗೆ ಹೋಲಿಸಿದರೆ ದಪ್ಪವು ತುಂಬಾ ಚಿಕ್ಕದಾಗಿರುವ ಈ ರೀತಿಯ ಡಕ್ಟ್ ಗಳಿಗೂ ಸಹ ಸಾಧ್ಯವಿದೆ ಆದ್ದರಿಂದ ನೀವು ಇದನ್ನು ಡಬ್ಬಿ ನೀರಿನ ಡಬ್ಬಿಯ ರೀತಿ ಮುಚ್ಚಲು ಬಯಸಿದರೆ ನಾವು ಮಾಡಬೇಕಾಗಿರುವುದು ಏನೆಂದರೆ ಈ ವೃತ್ತವನ್ನು ಆರಿಸುವುದು ಅದರ ಮೇಲೆ ಮತ್ತೆ ಈ ಭಾಗವನ್ನು ಎಕ್ಸ್ಟ್ರುಡ್ ಮಾಡಿ ಅದನ್ನು ಭರ್ತಿ ಮಾಡುವದು ಆದ್ದರಿಂದ ನಾವು ಅದನ್ನು ಪ್ರಯತ್ನಿಸೋಣ ನಾವು ಮೇಲಿನ ಸಮತಲ ಕ್ಕೆ ಹೋಗೋಣ ಈ ಸಮತಲ ಕ್ಕೆ ವಿಶೇಷವಾಗಿ ಲಂಬವಾಗಿ ಇರುವದಕ್ಕೆ ಹೋಗೋಣ ಈಗ ಸ್ಕೆಚ್ಗೆ ಹೋಗಿ ನಾವು ಇದನ್ನು ಎಚ್ಚರಿಕೆಯಿಂದ ಆರಿಸಬೇಕಾಗಿದೆ ಈಗ ನಾವು ವೃತ್ತವನ್ನು ಸೆಳೆಯುತ್ತೇವೆ ಈಗ ನಾವು ಆಯಾಮಗಳನ್ನು ನೋಡೋಣ ಅದು ಮುಗಿದ ನಂತರ ನಾವು ಬಾಸ್ ಬೇಸ್ ಅನ್ನು ಎಕ್ಸ್ಟ್ರುಡ್ ಮಾಡುತ್ತೇವೆ ನಾವು ಯಾವ ದಿಕ್ಕಿನಲ್ಲಿ ಹೊಂದಲು ಬಯಸುತ್ತೇವೆ ಎಂದು ನೋಡಿ ಆದ್ದರಿಂದ ಇದು ವಿರುದ್ಧ ದಿಕ್ಕಿನಲ್ಲಿರಬೇಕು ವಿರುದ್ಧ ದಿಕ್ಕು ಮತ್ತು ನಾವು ಸುಮಾರು 50 ಎಂಎಂ ನಂತಹ ಮುಚ್ಚಿದ ವಸ್ತುವನ್ನು ಹೊಂದಲು ಬಯಸುತ್ತೇವೆ ಬಹುಶಃ 70 ಎಂಎಂ ಆಗಿರಬಹುದು ಓಕೆ ಒತ್ತಿ ಆದ್ದರಿಂದ ಘನ ವಸ್ತು ಭರ್ತಿಯಾಗುತ್ತದೆ ಈಗ ನಾನು ಟೊಳ್ಳಾದ ಡಬ್ಬಿಯನ್ನು ಮಾತ್ರ ನಿರ್ಮಿಸಲು ಬಯಸಿದರೆ ನಾವು ಮಾಡಬೇಕಾಗಿರುವುದು ಏನೆಂದರೆ ಮೊದಲು ಒಂದು ವೃತ್ತವನ್ನು ರಚಿಸಿ ಒಂದು ನಿರ್ದಿಷ್ಟ ಮಟ್ಟದ ದಪ್ಪದವರೆಗೆ ಸಿಲಿಂಡರಾಕಾರದ ಭಾಗವನ್ನು ನೀಡಿ ಅದರ ನಂತರ ಆಯತಾಕಾರ ಒಂದನ್ನು ನಿರ್ಮಿಸಿ ಮತ್ತು ಅದನ್ನು ತಿರುಗಿಸಿ ಅದನ್ನು ಇನ್ನೊಂದು ಉದಾಹರಣೆಯೊಂದಿಗೆ ಮಾಡೋಣ ಆದ್ದರಿಂದ ನಾವು ಏನು ಮಾಡಲಿದ್ದೇವೆಂದರೆ ಮುಚ್ಚಿದ ಸಿಲಿಂಡರ ನಾವು ಒಂದು ಹಂತ ಶೈಲಿಯಲ್ಲಿ ಡಬ್ಬಿಯನ್ನು ನಿರ್ಮಿಸಲು ಬಯಸಿದರೆ ಅದನ್ನು ಪ್ರಯತ್ನಿಸೋಣ ಮುಂಭಾಗದ ಸಮತಲ ದಲ್ಲಿ ಅದಕ್ಕೆ ಲಂಬವಾಗಿರುವದನ್ನು ತೆಗೆದುಕೊಳ್ಳಿ ಕೇಂದ್ರ ರೇಖೆ ನಾವು ಡಬ್ಬಿಯ ಶೈಲಿಯ ವಸ್ತುವನ್ನು ಹೊಂದಲು ಬಯಸುತ್ತೇವೆ ಆದ್ದರಿಂದ ನಾವು ಏನು ಮಾಡಬೇಕೆಂದರೆ ಒಂದು ರೇಖೆಯನ್ನು ಆರಿಸಿಕೊಳ್ಳಿ ಅದು ಅಲ್ಲಿ ಕೆಳಗೆ ಹೋಗುತ್ತದೆ ಈಗ ಅದು ಮುಚ್ಚಿಲ್ಲ ಆದ್ದರಿಂದ ಕಂಟ್ರೋಲ್ ಹಿಡಿದು ಇದನ್ನು ಆರಿಸಿ ಇದು ಇದು ಮತ್ತು ಇದನ್ನು ಸಹ ಆರಿಸಿ ವೈಶಿಷ್ಟ್ಯಗಳಿಗೆ ಹೋಗಿ ಬಾಸ್ ಬೇಸ್ ಅನ್ನು ರಿವಾಲ್ವ್ ಮಾಡಿ ನಾವು ದಪ್ಪವನ್ನು ಉಲ್ಲೇಖಿಸಿಲ್ಲ ಇದು 360 ಡಿಗ್ರಿ ಗೆ ಮುಚ್ಚಿಲ್ಲ ಓಹ್ ಏನೋ ತಪ್ಪಾಗಿದೆ ಮುಂಭಾಗದ ಸಮತಲ ಕ್ಕೆ ಹೋಗಿ ಈಗ ಒಂದು ಸಣ್ಣ ದಪ್ಪವನ್ನು ನೀಡೋಣ ಈ ಸಂದರ್ಭದಲ್ಲಿ ಆಫ್ಸೆಟ್ ಬಳಸುವದು ಉತ್ತಮ ಆಯ್ಕೆಯಾಗಿದೆ ಆದ್ದರಿಂದ ಈಗ ಇದು ಸಂಪೂರ್ಣವಾಗಿದೆ ಇದನ್ನು ಆಯ್ಕೆಮಾಡಿ ವೈಶಿಷ್ಟ್ಯಗಳಿಗೆ ಹೋಗಿ ಬಾಸ್ ಬೇಸ್ ಅನ್ನು ರಿವಾಲ್ವ್ ಮಾಡಿ ಓಕೆ ಒತ್ತಿ ಆದ್ದರಿಂದ ನೀವು ಇನ್ನೊಂದು ಬದಿಯನ್ನು ನೋಡುತ್ತಿದ್ದರೆ ಅದು ಹತ್ತಿರದಲ್ಲಿದೆ ಅದರ ಒಳಗೆ ಟೊಳ್ಳು ಇದೆ ಈಗ ಈ ಸಂಪೂರ್ಣ ಡಬ್ಬಿಯ ಕಟ್ ವಿಭಾಗೀಯ ನೋಟವನ್ನು ನೋಡೋಣ ಕತ್ತರಿಸಿದ ಟೊಳ್ಳಾದ ಡಬ್ಬಿಯ ವಿಭಾಗೀಯ ನೋಟವನ್ನು ನೀವು ನೋಡುತ್ತಿದ್ದೀರಿ ನೀವು ವಸ್ತುಗಳನ್ನು ನಿರ್ಮಿಸುವ ವಿಧಾನ ಇದು ಸಾಮಾನ್ಯವಾಗಿ ಎಂಜಿನಿಯರಿಂಗ್ ನಲ್ಲಿ ನಾವು ನೋಜ್ಝಲ್ ಗಳನ್ನು ನೋಡುತ್ತೇವೆ ಯಾವಾಗಲೂ ಈ ನೋಜ್ಝಲ್ ಗಳನ್ನು ವೇಗವನ್ನು ಹೆಚ್ಚಿಸಲು ಬಯಸಿದಾಗ ಬಳಸಲಾಗುತ್ತದೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹರಿವನ್ನು ವೇಗಗೊಳಿಸಲು ನೀವು ಈ ನೋಜ್ಝಲ್ಗಳನ್ನು ಬಳಸುತ್ತೀರಿ ಆದ್ದರಿಂದ ಇದರ ಒಂದು ವಿಶಿಷ್ಟವಾದ ಒರಟು ರೇಖಾಚಿತ್ರವನ್ನು ಹೇಗೆ ನಿರ್ಮಿಸುವುದು ಎಂದು ನಾವು ನೋಡಲಿದ್ದೇವೆ ವಿಶಿಷ್ಟವಾದ ನೋಜ್ಝಲ್ ಗಳು ಒಂದು ನಿರ್ದಿಷ್ಟ ರೀತಿಯ ಕ್ರಿಯಾತ್ಮಕ ಸಂಬಂಧಗಳನ್ನು ಹೊಂದಿವೆ ಅವು ಕನ್ವರ್ಜಿಂಗ್ ಆಗಿರಬಹುದು ಡೈವರ್ಜಿಂಗ್ ಆಗಿರಬಹುದು ಕನ್ವರ್ಜಿಂಗ್ ಡೈವರ್ಜಿಂಗ್ ಎರಡೂ ರೀತಿಯ ನೋಜ್ಝಲ್ಗಳಾಗಿರಬಹುದು ನೀವು ರಾಕೆಟ್ ಎಂಜಿನ್ಗಳ ಹಿಂಬದಿಯಲ್ಲಿ ನಿಷ್ಕಾಸ ಅನಿಲಗಳು ಹೊರಬರುವದನ್ನು ನೋಡಿದ್ದೀರಿ ನಾವು ಇವುಗಳನ್ನು ನೋಜ್ಝಲ್ ಗಳೆಂದು ಕರೆಯುತ್ತೇವೆ ಮತ್ತು ಅವುಗಳಲ್ಲಿ ಒಂದಾದ ಈ ನೋಜ್ಝಲ್ಗಳನ್ನು ನಿರ್ಮಿಸುವ ಒಂದು ಸರಳ ಮಾರ್ಗವೆಂದರೆ ಮೊದಲು ಮಧ್ಯದ ರೇಖೆಯನ್ನು ಸೆಳೆಯುವುದು ನಂತರ ಒಂದು ಸ್ಪ್ಲೈನ್ ಅನ್ನು ಬಳಸುವುದು ನಾವು ಮಾಡಲು ಹೊರಟಿರುವುದು ಸುಲಭವಾದ ನಿರ್ಮಾಣ ಆ ಭಾಗವು ಕನ್ವರ್ಜಿಂಗ್ ಆಗಿದೆ ಮತ್ತು ಆ ಭಾಗವು ಡೈವರ್ಜಿಂಗ್ ಆಗಿದೆ ಆದ್ದರಿಂದ ನಾನು ಟೊಳ್ಳಾದ ಅಂತರದೊಂದಿಗೆ ಅದನ್ನು ರಿವಾಲ್ವ್ ಮಾಡುತ್ತೇನೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ನಾವು ಟೊಳ್ಳಾದ ಅಂತರವನ್ನು ಹೊಂದಲು ಬಯಸಿದರೆ ನಾನು ಏನು ಮಾಡಬೇಕು ಇದನ್ನು ಆರಿಸಿ ಮೊದಲು ಈ ದಿಕ್ಕಿನಲ್ಲಿ ಅಲ್ಲ ಆದರೆ ವಿರುದ್ಧ ದಿಕ್ಕಿನಲ್ಲಿ ಆಫ್ಸೆಟ್ ಅನ್ನು ನಿರ್ಮಿಸಿ ನಮಗೆ ತುಂಬಾ ದಪ್ಪದ ಅಗತ್ಯತೆ ಇಲ್ಲ ಟ್ಯೂಬ್ ತರಹದ 1 ಎಂಎಂ ದಪ್ಪ ಇದ್ದರೆ ಸಾಕು ನಂತರ ಓಕೆ ಒತ್ತಿ ಈಗ ಈ ಭಾಗಕ್ಕೆ ಜೂಮ್ ಮಾಡಿ ರೇಖೆಗಳನ್ನು ಸೇರಿಸಿ ಬಹುಶಃ ನಾವು ಅಲ್ಲಿಂದ ಅಲ್ಲಿಗೆ ಬಹಳ ಲಂಬವಾದ ರೇಖೆಯನ್ನು ಹೊಂದಲು ಬಯಸುತ್ತೇವೆ ಅದರಂತೆಯೇ ಈ ಭಾಗಕ್ಕೆ ಜೂಮ್ ಮಾಡಿ ರೇಖೆಗಳನ್ನು ಅಲ್ಲಿಂದ ಅಲ್ಲಿಗೆ ಸೇರಿಸಿ ಈಗ ನಮ್ಮಲ್ಲಿ ಸಂಪೂರ್ಣ ನಿಕಟ ಚಿತ್ರವಿದೆ ಈಗ ಎಸ್ಕೇಪ್ ಒತ್ತಿ ಈ ಸಂಪೂರ್ಣ ವಸ್ತುವನ್ನು ಆರಿಸಿ ವೈಶಿಷ್ಟ್ಯ ಗಳಿಗೆ ಹೋಗಿ ಅದರ ಸುತ್ತ ರಿವಾಲ್ವ್ ಮಾಡಿ ನಮಲ್ಲಿ ಈ ನಿರ್ದಿಷ್ಟ ಆಕಾರವಿದೆ ಎಂಜಿನಿಯರಿಂಗ್ ವಿನ್ಯಾಸಗಳು ಮತ್ತು ಸಂಖ್ಯೆಗಳ ಆಧಾರದ ಮೇಲೆ ತಾಂತ್ರಿಕ ರೇಖಾಚಿತ್ರವನ್ನು ನಿರ್ಮಿಸಬೇಕಾಗಿದೆ ಈ ನೋಜ್ಝಲ್ನ ವಿಭಿನ್ನ ದೃಷ್ಟಿಕೋನಗಳನ್ನು ನೋಡೋಣ ಆದ್ದರಿಂದ ಆ ಉದ್ದೇಶಕ್ಕಾಗಿ ನಾವು ಮೊದಲು ಮಾಡಬೇಕಾಗಿರುವುದು ಅದನ್ನು ಐಸೊಮೆಟ್ರಿಕ್ ದೃಷ್ಟಿಯಲ್ಲಿ ಇರಿಸಿ ನಂತರ ವಿಭಿನ್ನ ದೃಷ್ಟಿಕೋನಗಳಿಗೆ ಹೋಗಿ ನೋಡಿ ಆದ್ದರಿಂದ ಮುಂಭಾಗದ ನೋಟ ಮೇಲಿನ ನೋಟ ಪಕ್ಕದ ನೋಟ ಮತ್ತು ಐಸೊಮೆಟ್ರಿಕ್ ನೋಟ ಮತ್ತು ಮುಂತಾದವುಗಳನ್ನು ನಾವು ಪಡೆಯುತ್ತೇವೆ ಈಗ ನಾವು ಅಸೆಂಬ್ಲಿ ರೇಖಾಚಿತ್ರಗಳಿಗೆ ಹೋಗುತ್ತೇವೆ ಆದ್ದರಿಂದ ಉದಾಹರಣೆಗೆ ನಾವು ಅಸೆಂಬ್ಲಿ ರೇಖಾಚಿತ್ರಗಳನ್ನು ಮಾಡಬೇಕಾದರೆ ಮೊದಲು ನಾವು ಮಾಡಬೇಕಾಗಿರುವುದು ವಿಭಿನ್ನ ಭಾಗಗಳನ್ನು ನಿರ್ಮಿಸಬೇಕು ತದನಂತರ ಅವುಗಳನ್ನು ಒಟ್ಟಿಗೆ ಸೇರಿಸಬೇಕು ಉದಾಹರಣೆಗೆ ನನ್ನ ಬಳಿ ಸಿಲಿಂಡರ್ ನಂತಹದ್ದಿದೆ ಅದರ ಮೇಲೆ ವೃತ್ತಾಕಾರದ ಡಿಸ್ಕ್ ಇದೆ ಅದನ್ನು ನಾನು ಮೌಂಟ್ ಮಾಡಲು ಬಯಸುತ್ತೇನೆ ಮತ್ತು ಅದನ್ನು ಒಂದು ತುದಿಗೆ ಸೇರಿಸಬೇಕಾಗಿದೆ ಅದನ್ನು ಹೇಗೆ ಮಾಡುವುದು ಆದ್ದರಿಂದ ಆ ಉದ್ದೇಶಕ್ಕಾಗಿ ನಾವು ಏನು ಮಾಡುತ್ತಿದ್ದೇವೆಂದರೆ ಮೊದಲು ನಾವು ಬೇರೆ ಬೇರೆ ಭಾಗಗಳನ್ನು ನಿರ್ಮಿಸಬೇಕು ಒಂದು ಸಿಲಿಂಡರ್ ಶಾಫ್ಟ್ ಇನ್ನೊಂದು ವೃತ್ತಾಕಾರದ ಡಿಸ್ಕ್ ಮತ್ತು ನಾವು ಅವುಗಳನ್ನು ಒಟ್ಟಿಗೆ ಜೋಡಿಸಲು ಬಯಸುತ್ತೇವೆ ಆದ್ದರಿಂದ ಅದನ್ನು ಮಾಡಲು ಮೊದಲು ಸ್ಕೆಚ್ ಗೆ ಹೋಗಿ ಮುಂಭಾಗದ ಸಮತಲ ಕ್ಕೆ ಹೋಗಿ ಸಿಲಿಂಡರ್ ನಿರ್ಮಿಸಿ ಮೊದಲಿಗೆ ನಾವು ವೃತ್ತವನ್ನು ನಿರ್ಮಿಸಲಿದ್ದೇವೆ ಈ ವೃತ್ತದ ಆಯಾಮವು 20 ಮಿಮೀ ವ್ಯಾಸಕ್ಕೆ ಸರಿಯಾಗಿರಬೇಕು ವೈಶಿಷ್ಟ್ಯಗಳಿಗೆ ಹೋಗಿ ಬಾಸ್ ಬೇಸ್ ಅನ್ನು ಎಕ್ಸ್ಟ್ರುಡ್ ಮಾಡಿ ಇದು 100 ಎಂಎಂ ಅಥವಾ 100 ಯುನಿಟ್ಗಳಾಗಿರಬಹುದು ನಂತರ ಓಕೆ ಒತ್ತಿ ಆದ್ದರಿಂದ ನಮ್ಮಲ್ಲಿ ಈ ಸಿಲಿಂಡರ್ ಇದೆ ಈಗ ನಾವು ಇದನ್ನು ಉಳಿಸೋಣ ಆದ್ದರಿಂದ ಅಲ್ಲಿಗೆ ಹೋಗಿ ಪಾರ್ಟ್ 1 ಎ ಎಂಬ ಹೆಸರಿನಲ್ಲಿ ಉಳಿಸಿ ಆದ್ದರಿಂದ ಸಿಲಿಂಡರ್ ಮಾಡಲಾಗಿದೆ ಈಗ ಹೊಸದನ್ನು ತೆರೆಯಿರಿ ಮತ್ತೆ ಭಾಗ ರೇಖಾಚಿತ್ರ ಓಕೆ ಒತ್ತಿ ಮುಂಭಾಗದ ಸಮತಲ ಕ್ಕೆ ಹೋಗಿ ನಾವು ವೃತ್ತಾಕಾರದ ಡಿಸ್ಕ್ ಅನ್ನು ಹೊಂದಲು ಬಯಸುತ್ತೇವೆ ಆದ್ದರಿಂದ ವೃತ್ತ ಅಲ್ಲಿಗೆ ಹೋಗಿ ಅದನ್ನು ನಿರ್ಮಿಸಿ ನಾವು ನಿರ್ಮಿಸಲಿರುವ ಈ ವೃತ್ತಾಕಾರದ ಡಿಸ್ಕ್ ಸಿಲಿಂಡರ್ ನ ಮೇಲೆ ಮೌಂಟ್ ಆಗಲಿದೆ ಈ ಸಿಲಿಂಡರ್ನ ಹೊರಗಿನ ವ್ಯಾಸವು 20 ಮಿ ಅಂತಹ ಸಂದರ್ಭದಲ್ಲಿ ನಾವು ನಿರ್ಮಿಸಲಿರುವ ಡಿಸ್ಕ್ ನ ಒಳಭಾಗವು 20 ಮಿ ಮೀ ಆಗಿರಬೇಕು ಆದ್ದರಿಂದ ಸ್ಮಾರ್ಟ್ ಆಯಾಮಗಳನ್ನು ಆರಿಸಿಕೊಳ್ಳೋಣ ಒಳಗೆ 20 ಎಂಎಂ ಇರಬೇಕು ಆಯಿತು ಆದರೆ ಇದು ವೃತ್ತಾಕಾರದ ಡಿಸ್ಕ್ ಆಗಿದೆ ಆದ್ದರಿಂದ ವೃತ್ತಾಕಾರದ ಡಿಸ್ಕ್ ಎಂದರೆ ಮತ್ತೆ ನಾವು ವೃತ್ತವನ್ನು ಆರಿಸುತ್ತೇವೆ ಅಲ್ಲಿಗೆ ಹೋಗಿ ಬಹುಶಃ ಇದರ ಸ್ಮಾರ್ಟ್ ಆಯಾಮ 45 ಘಟಕಗಳಾಗಿರಬಹುದು ಈಗ ನಾವು ವೃತ್ತಾಕಾರದ ಡಿಸ್ಕ್ ಮಾಡಲು ಬಯಸುತ್ತೇವೆ ಆದ್ದರಿಂದ ವೈಶಿಷ್ಟ್ಯಗಳಿಗೆ ಹೋಗಿ ಕಂಟ್ರೋಲ್ ಮೂಲಕ ಈ ಎರಡು ವಸ್ತುಗಳನ್ನು ಆಯ್ಕೆಮಾಡಿ ಬಾಸ್ ಬೇಸ್ ಎಕ್ಸ್ಟ್ರುಡ್ ಗೆ ಹೋಗಿ ನಾವು ಸಿಲಿಂಡರಾಕಾರದ ಡಿಸ್ಕ್ ಅನ್ನು ಮಾಡಿದ್ದೇವೆ ಈಗ ಅದನ್ನು ಉಳಿಸಿ ಅದೇ ಸ್ಥಳದಲ್ಲಿ ಪಾರ್ಟ್ 1 ಬಿ ಆಗಿ ಉಳಿಸಿ ಆದ್ದರಿಂದ ನಾವು ಎರಡು ಭಾಗಗಳನ್ನು ನಿರ್ಮಿಸಿದ್ದೇವೆ ನಾವು ಏನು ಮಾಡಬೇಕು ಈಗ ನಾವು ಈ ಎರಡು ಭಾಗಗಳನ್ನು ಒಂದು ಮಾಡಿ ಜೋಡಿಸಲು ಬಯಸುತ್ತೇವೆ ಆ ಉದ್ದೇಶಕ್ಕಾಗಿ ನಾವು ಏನು ಮಾಡಬೇಕು ಈ ಹೊಸದನ್ನು ಒತ್ತಿ ಈಗ ಜೋಡಣೆ ಗೆ ಹೋಗಿ ನಾವು ಈಗಾಗಲೇ ಭಾಗಗಳನ್ನು ನಿರ್ಮಿಸಿದ್ದೇವೆ ಈಗ ನಾವು ಜೋಡಣೆಯನ್ನು ನಿರ್ಮಿಸಲಿದ್ದೇವೆ ಓಕೆ ಒತ್ತಿ ಈಗ ನೀವು ಹಾಗೆ ಮಾಡಿದಾಗ ಅದು ನಿರ್ದಿಷ್ಟ ಡೈರೆಕ್ಟರಿ ಯಲ್ಲಿ ನಾವು ನಿರ್ಮಿಸಿದ ಭಾಗಗಳನ್ನು ಸ್ವಯಂಚಾಲಿತವಾಗಿ ಆಯ್ಕೆ ಮಾಡುತ್ತದೆ ಇಲ್ಲದಿದ್ದರೆ ನಾವು ಬ್ರೌಸ್ ಒತ್ತಬೇಕು ಕಂಟ್ರೋಲ್ ಬಟನ್ ಹಿಡಿದು ಆಸಕ್ತಿ ಹೊಂದಿರುವ ಭಾಗ 1 ಭಾಗ 2 ಅನ್ನು ಆರಿಸಿ ತೆರೆಯಿರಿ ನಂತರ ಅದು ಸ್ವಯಂಚಾಲಿತವಾಗಿ ತೋರಿಸುತ್ತದೆ ಈಗ ಅವುಗಳನ್ನು ಕ್ಲಿಕ್ 1 ಮತ್ತು 2 ರ ಮೂಲಕ ಬಿಡಿ ಆದ್ದರಿಂದ ಎರಡೂ ಭಾಗಗಳನ್ನು ಒಂದೇ ಜೋಡಣೆ ಯ ರೇಖಾಚಿತ್ರದಲ್ಲಿ ಒಟ್ಟುಗೂಡಿಸಲಾಗುತ್ತದೆ ಈಗ ಇದನ್ನು ಅದರ ಮೇಲೆ ಮೌಂಟ್ ಮಾಡಬೇಕಿದೆ ಆ ಉದ್ದೇಶಕ್ಕಾಗಿ ನಾವು ಏನು ಮಾಡಬೇಕು ಈ ಎರಡು ವಸ್ತುಗಳು ನೀವು ಬಯಸುವ ಯಾವುದೇ ಸ್ಥಳಕ್ಕೆ ಆ ರೀತಿಯಲ್ಲಿ ಚಲಿಸಬಹುದು ಆದರೆ ಇವುಗಳನ್ನು ಸಿಲಿಂಡರ್ ನ ಮೇಲೆ ಸ್ಥಿರಪಡಿಸಿಲ್ಲ ಅವು ಮುಕ್ತವಾಗಿ ಚಲಿಸುತ್ತಿವೆ ಜೋಡಣೆ ಯ ರೇಖಾಚಿತ್ರಕ್ಕಾಗಿ ನಾವು ಮಾಡಬೇಕಾಗಿರುವುದು ಏನೆಂದರೆ ಈ ವಸ್ತುಗಳನ್ನು ಒಟ್ಟುಗೂಡಿಸಬೇಕು ಆ ಉದ್ದೇಶಕ್ಕಾಗಿ ನಾವು ಏನು ಮಾಡಬೇಕು ಮೇಟ್ ಎಂಬ ಆಯ್ಕೆ ಇದೆ ಅದನ್ನು ಒತ್ತಿ ಈಗ ಈ ಮೇಲ್ಮೈ ಮತ್ತು ಆಂತರಿಕ ಮೇಲ್ಮೈಗಳು ಪರಸ್ಪರ ಭೇಟಿಯಾಗಬೇಕಿದೆ ಆ ಉದ್ದೇಶಕ್ಕಾಗಿ ನಾವು ಏನು ಮಾಡಬೇಕು ಇಲ್ಲಿ ನೀವು ಏಕಕೇಂದ್ರಕ ಮೇಟ್ ಅನ್ನು ನೋಡಬಹುದು ಆದ್ದರಿಂದ ಅದನ್ನು ಒತ್ತಿ ಮತ್ತು ಓಕೆ ನೀವು ಪೂರ್ಣಗೊಳಿಸಿದ ನಂತರ ಈ ವಸ್ತುವು ಅದರ ಏಕಕೇಂದ್ರಿಕತೆಯಿಂದ ಚಲಿಸಬಹುದು ಆದರೆ ಈ ವೃತ್ತಾಕಾರದ ಡಿಸ್ಕ್ ಅನ್ನು ಈ ದಿಕ್ಕಿನಲ್ಲಿ ಸಮಾನಾಂತರವಾಗಿ ಸರಿಸಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಅದನ್ನು ಸರಿಸಲು ಪ್ರಯತ್ನಿಸುತ್ತಿದ್ದರೂ ಸಹ ಇದು ಏಕಕೇಂದ್ರಿಕತೆಯ ರೀತಿಯಲ್ಲಿ ಮಾತ್ರ ಹೋಗುತ್ತದೆ ಅದು ಎಲ್ಲಿಯೂ ಹೋಗಲು ಸಾಧ್ಯವಿಲ್ಲ ಈಗ ನಾವು ಈ ಸಂಪೂರ್ಣ ವಿಷಯವನ್ನು ಸರಿಪಡಿಸಲು ಬಯಸುತ್ತೇವೆ ಅದನ್ನು ಇಲ್ಲಿಂದ ಒಂದು ತುದಿಗೆ ಭದ್ರಪಡಿಸಿ ಉದಾಹರಣೆಗೆ ನಾನು ಇದನ್ನು ಈ ತುದಿಯಲ್ಲಿ ಇಡಲು ಬಯಸುತ್ತೇನೆ ಅದನ್ನು ಮಾಡಲು ನಾವು ಏನು ಮಾಡಬೇಕು ಓಕೆ ಒತ್ತಿ ದ ನಂತರ ಈಗ ಮತ್ತೆ ಮೇಟ್ ಅನ್ನು ಒತ್ತಿ ಮೇಲ್ಮೈಗಳಲ್ಲಿ ಒಂದನ್ನು ಕಮಾಂಡ್ ಆರಿಸುತ್ತದೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ನಾವು ಇದನ್ನು ತಿರುಗಿಸಬಹುದು ಕಂಟ್ರೋಲ್ ಜೊತೆಗೆ ಈ ಮೇಲ್ಮೈ ಮತ್ತು ಈ ಮೇಲ್ಮೈ ಅನ್ನು ಹಿಡಿದಿಟ್ಟುಕೊಳ್ಳಿ ಅದನ್ನು ಮತ್ತೊಮ್ಮೆ ಮಾಡೋಣ ಆದ್ದರಿಂದ ಇದು ವಸ್ತು ಅಂದರೆ ವೃತ್ತಾಕಾರದ ಡಿಸ್ಕ್ ಮತ್ತು ಈ ಮೇಲ್ಮೈ ಒಟ್ಟಿಗೆ ಇರಬೇಕು ನಾವು ಅದನ್ನು ಮಾಡಲು ಮೇಟ್ ಅನ್ನು ಒತ್ತಿ ಈ ಮೇಲ್ಮೈಯನ್ನು ಆರಿಸಿ ನೀವು ಮೇಲ್ಮೈಯನ್ನು ಆರಿಸಿದ ನಂತರ ಅದು ಹೈಲೈಟ್ ಆಗುತ್ತದೆ ನಂತರ ಈ ಮೇಲ್ಮೈಗೆ ಹೋಗಿ ಒತ್ತಿ ಈ ಎರಡು ವಸ್ತುಗಳು ಸೇರಿಕೊಳ್ಳುತ್ತವೆ ಆದ್ದರಿಂದ ಸೇರಿಕೊಂಡ ನಂತರ ಓಕೆ ಒತ್ತಿ ಈಗ ನೀವು ಆ ವಸ್ತುವನ್ನು ಹೊಂದಿರುತ್ತೀರಿ ಈಗ ನೀವು ಅದನ್ನು ಸರಿಸಲು ಬಯಸಿದ್ದರೂ ಸಹ ಅವು ಆ ವಸ್ತುವಿನಿಂದ ಹೊರಹೋಗುವುದಿಲ್ಲ ಈಗ ನೀವು ಓಕೆ ಒತ್ತಿದರೆ ಅದು ಜೋಡಣೆಯಾಗುತ್ತದೆ ಆದ್ದರಿಂದ ನಾನು ಅದನ್ನು ಸರಿಸಲು ಸಾಧ್ಯವಿಲ್ಲ ಈಗ ನಾನು ಅದನ್ನು ಇಲ್ಲಿ ಭದ್ರಪಡಿಸಲು ಬಯಸುವುದಿಲ್ಲ ಆದರೆ ನಾನು ಅದನ್ನು ಇನ್ನೊಂದು ಬದಿಯಲ್ಲಿ ಭದ್ರಪಡಿಸಲು ಬಯಸುತ್ತೇನೆ ಆ ಉದ್ದೇಶಕ್ಕಾಗಿ ನಾವು ಏನು ಮಾಡಬೇಕು ಅದಕ್ಕಾಗಿ ಅದನ್ನು ರೀಡೂ ಮಾಡೋಣ ಮೊದಲನೆಯದಾಗಿ ನಾನು ಅದನ್ನು ರದ್ದುಗೊಳಿಸುತ್ತಿದ್ದೇನೆ ಹಾಗಾಗಿ ಸುಲಭವಾಗಿ ಚಲಿಸುತ್ತದೆ ನಾನು ಮಾಡಲು ಬಯಸುವುದು ಏನೆಂದರೆ ಈ ಮೇಲ್ಮೈ ಮತ್ತು ಈ ಮೇಲ್ಮೈ ಸೇರುವಂತೆ ಇರಬೇಕು ಆ ಉದ್ದೇಶಕ್ಕಾಗಿ ನಾವು ಏನು ಮಾಡಬೇಕು ಮೇಲ್ಮೈಗೆ ಓಕೆ ಒತ್ತಿ ಅಂಡು ಮಾಡೋಣ ಮೇಟ್ ಒತ್ತಿ ಆ ಮೇಲ್ಮೈಯನ್ನು ಆರಿಸಿ ಕಂಟ್ರೋಲ್ ಹಿಡಿದು ಈ ಮೇಲ್ಮೈಯನ್ನು ಆರಿಸಿ ನಂತರ ಓಕೆ ನಾವು ಆ ವಸ್ತುವನ್ನು ರಚಿಸುವ ವಿಧಾನ ಇದು ಈಗ ನಾವು ಇಲ್ಲಿ ಇನ್ನೂ ಒಂದು ಡಿಸ್ಕ್ ಹೊಂದಲು ಬಯಸುತ್ತೇವೆ ನಾವು ಇನ್ನೊಂದು ವಸ್ತುವನ್ನು ಪುನರ್ನಿರ್ಮಿಸಬೇಕಾಗಿಲ್ಲ ಆ ಉದ್ದೇಶಕ್ಕಾಗಿ ನಾವು ಏನು ಮಾಡಬಹುದು ನಾವು ಮತ್ತೆ ಒಂದು ಘಟಕವನ್ನು ಸೇರಿಸಬಹುದು ಅಂದರೆ ಬಹುಶಃ ಭಾಗ ಬಿ ಮುಗಿದಿದೆ ಆದ್ದರಿಂದ ಈಗ ನಾವು ಈ ಮೇಲ್ಮೈಗಳನ್ನು ಜೋಡಿಸಬೇಕು ಆದ್ದರಿಂದ ನಾವು ಏನು ಮಾಡಬೇಕು ಓಕೆ ಒತ್ತಿ ಮೇಟ್ ಈ ಮೇಲ್ಮೈ ಮತ್ತು ಈ ಆಂತರಿಕ ಮೇಲ್ಮೈಯನ್ನು ಜೋಡಿಸಲು ಬಯಸುತ್ತೇವೆ ಆದ್ದರಿಂದ ಇದು ಈ ವಸ್ತುವಿನ ಮೇಲೆ ಚಲಿಸಬಹುದು ಈಗ ನಾನು ಏನು ಮಾಡಬೇಕೆಂದರೆ ಅದನ್ನು ಅದರ ಮೇಲೆ ಭದ್ರಪಡಿಸಬೇಕು ಆ ಉದ್ದೇಶಕ್ಕಾಗಿ ನಾವು ಏನು ಮಾಡಲಿದ್ದೇವೆ ಈ ಮೇಲ್ಮೈ ಮತ್ತು ಈ ಮೇಲ್ಮೈಯನ್ನು ಜೋಡಿಸಿ ಸರಿಹೊಂದಿಸಿ ಜೋಡಣೆಯ ರೇಖಾಚಿತ್ರ ಅನ್ನು ನಾವು ರಚಿಸುವ ವಿಧಾನ ಇದು ಈಗ ನಾನು ಈ ಮೇಲ್ಮೈಗೆ ಸ್ಪರ್ಶಕದಂತೆ ಏನನ್ನಾದರೂ ಹೊಂದಲು ಬಯಸುತ್ತೇನೆ ಆ ಮೇಲ್ಮೈಯಲ್ಲಿ ಮಾತ್ರ ರೋಲಿಂಗ್ ಅನ್ನು ಹೊಂದಲು ನಾನು ಬಯಸುತ್ತೇನೆ ಆ ಉದ್ದೇಶಕ್ಕಾಗಿ ನಾವು ಏನು ಮಾಡಬೇಕು ಬಹುಶಃ ಮತ್ತೆ ಭಾಗ ಬಿ ಅನ್ನು ಸೇರಿಸಿ ಇದನ್ನು ಆರಿಸಿ ಆದ್ದರಿಂದ ನಮ್ಮಲ್ಲಿರುವ ವಸ್ತು ಇದು ಈಗ ನಾನು ಈ ಮೇಲ್ಮೈ ಸ್ಪರ್ಶಕವನ್ನು ಸಿಲಿಂಡರ್ ಜೊತೆ ಸಂಯೋಜಿಸಲು ಬಯಸುತ್ತೇನೆ ಇದು ಸಿಲಿಂಡರ್ ಆದರೆ ಸ್ಪರ್ಶಕ ವನ್ನು ಮಾತ್ರ ನಾನು ಒತ್ತಬೇಕಾಗಿದೆ ಆದ್ದರಿಂದ ಈ ವಸ್ತುವನ್ನು ನಾನು ಎಲ್ಲಿಂದ ಎಲ್ಲಿಗಾದರೂ ಚಲಿಸಬಹುದು ಆದರೂ ಅದು ಯಾವಾಗಲೂ ಆ ಮೇಲ್ಮೈಗೆ ಸ್ಪರ್ಶಕ ವಾಗಿರುತ್ತದೆ ನಾನು ಏನೇ ಮಾಡಿದರೂ ಅದು ಯಾವಾಗಲೂ ಆ ಮೇಲ್ಮೈಗೆ ಸ್ಪರ್ಶಕ ವಾಗಿರುತ್ತದೆ ಈಗ ನಾನು ಈ ಮೇಲ್ಮೈಯೊಂದಿಗೆ ಈ ಮೇಲ್ಮೈಯನ್ನು ಭದ್ರ ಪಡಿಸಲು ಬಯಸುತ್ತೇನೆ ಅವು ಪರಸ್ಪರ ಸ್ಪರ್ಶಿಸಬೇಕು ಆ ಉದ್ದೇಶಕ್ಕಾಗಿ ನಾವು ಏನು ಮಾಡಬೇಕು ಈ ಮೇಲ್ಮೈ ಮತ್ತು ಈ ಮೇಲ್ಮೈಗೆ ಮೇಟ್ ಅನ್ನು ಒತ್ತಿದ ನಂತರ ಅವು ಸೇರಿಕೊಳ್ಳುವ ರೀತಿಯಾಗಿರುವ ಮೇಲ್ಮೈ ಎಂದು ನೀವು ನೋಡುತ್ತೀರಿ ಆ ಕಾರಣಕ್ಕಾಗಿ ಇದನ್ನು ಆರಿಸಿಕೊಳ್ಳಲಾಗಿದೆ ಈಗ ಓಕೆ ಒತ್ತಿ ಅದು ಮುಗಿದ ನಂತರ ನೀವು ಈ ವಸ್ತುವನ್ನು ಸರಿಸಲು ಬಯಸಿದರೆ ಅದು ಆ ಮೇಲ್ಮೈಯನ್ನು ತಿರುಗಿಸುತ್ತದೆ ಮತ್ತು ಆ ಮೇಲ್ಮೈಗೆ ಸ್ಪರ್ಶಕ ದಂತೆಯೇ ಅದು ತಿರುಗುತ್ತದೆ ಸರಳ ಜೋಡಣೆ ರೇಖಾಚಿತ್ರ ಅನ್ನು ನಿರ್ಮಿಸುವ ವಿಧಾನ ಇದು ಮುಂದಿನ ತರಗತಿಯಲ್ಲಿ ಕೊಳವೆಗಳು ಟೊಳ್ಳಾದ ಕೊಳವೆಗಳನ್ನು ಹೇಗೆ ತಯಾರಿಸುವುದು ಈ ಕೊಳವೆಗಳ ಮೇಲೆ ಎಳೆಗಳನ್ನು ಹೇಗೆ ತಯಾರಿಸುವುದು ಎಂಬುದರ ಕುರಿತು ನಾವು ತಿಳಿಯುತ್ತೇವೆ